ಆದ್ದರಿಂದ ಅನುರಣನಕ್ಕಾಗಿ ಸ್ವಲ್ಪ ಸಿದ್ಧಾಂತಗಳು ಏನೇ ಇರಲಿ ನಾವು ನೋಡಿದ್ದೇವೆ ಈಗ ನಾವು ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಸರಳ ಸರಣಿ RLC ಸರ್ಕ್ಯೂಟ್ ಆಗಿದೆ ಇದು RL ಅನ್ನು ನೀಡಲಾಗಿದೆ ಮತ್ತು ಇದು ಫರಾಡ್ನ 320 ಗರಿಷ್ಠವಾಗಿದೆ ಮತ್ತು ಈ ಕ್ಷಣ ತಕ್ಷಣ ಧ್ರುವೀಯತೆಯನ್ನು ಬಯಸಿದರೆ ತೆಗೆದುಕೊಳ್ಳಬಹುದು ಮತ್ತು ಈ ವೋಲ್ಟೇಜ್ 0 85 ವೋಲ್ಟ್ ಆಗಿದೆ ಆದ್ದರಿಂದ ಇದು ನಾವು ಮಾಡಬೇಕಾದದ್ದು RLC ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಅದನ್ನು ಅದರಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದು ಉದಾಹರಣೆ L ಆಗಿದ್ದು Q 50 ಮತ್ತು f0 175 ಕಿಲೋ ಹರ್ಟ್ಜ್ ಇದ್ದರೆ ನಾವು ಅನುರಣನಕ್ಕಾಗಿ ಕರೆಯುವ L ನ ಮೌಲ್ಯವನ್ನು ನಿರ್ಧರಿಸಬೇಕು ಸರ್ಕ್ಯೂಟ್ ಪ್ರವಾಹ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಮತ್ತು ಸರ್ಕ್ಯೂಟ್ನ ಬ್ಯಾಂಡ್ವಿಡ್ತ್ ಅನ್ನು ಸಹ ಕಂಡು ಹಿಡಿಯಬೇಕು ಆದ್ದರಿಂದ ಇದು ಸಮಸ್ಯೆ ಇದು ಸರ್ಕ್ಯೂಟ್ ಇದು ಸರ್ಕ್ಯೂಟ್ ಮತ್ತು ಎಲ್ಲವನ್ನೂ ನಾವು ಇಲ್ಲಿ ನಿರ್ಧರಿಸಬೇಕು ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಅನುರಣನ ಆವರ್ತನ f012π √LC ಎಂದು ನಮಗೆ ತಿಳಿದಿದೆ ಆದ್ದರಿಂದ f 0 ಗೆ 175 ಕಿಲೋ ಹರ್ಟ್ಜ್ ನೀಡಲಾಗುತ್ತದೆ ಆದ್ದರಿಂದ ನಾವು 175 10312 π c√√ ಎಂದು ಕರೆಯುವ C ಗೆ 320 ಗರಿಷ್ಠ ಫರಾಡ್ 320 10 ಅನ್ನು 12 L ಶಕ್ತಿಗೆ ನೀಡಲಾಗುತ್ತದೆ ಇದರಿಂದ L 2 58 ಮಿಲಿ ಹೆನ್ರಿ ಆಗುತ್ತದೆ ಈಗ XL Lω ಎಂದು ನಮಗೆ ತಿಳಿದಿದೆ ಆದ್ದರಿಂದ L ನಾವು ಅದನ್ನು ಶಕ್ತಿಗೆ 2 58 10 ಪವರ್ 3 ಪಡೆದುಕೊಂಡಿದ್ದೇವೆ ಇದು ಹೆನ್ರಿಯಲ್ಲಿದೆ 2π f0 175 10 ಪವರ್ 3 ಹೆರ್ಟ್ಜ್ ಆದ್ದರಿಂದ XL Lω ಅಷ್ಟು Ω ಆದ್ದರಿಂದ ಇದು 2840 Ω ಆಗಿದೆ ಆದ್ದರಿಂದ ಗುಣಮಟ್ಟದ ಅಂಶ Q ω0 L R ಆದ್ದರಿಂದ ಇದನ್ನು ω0 ಎಂದು ಕರೆಯುತ್ತದೆ ಅಂದರೆ R ω0 L Q ಆದ್ದರಿಂದ ಇಲ್ಲಿ ಈ ಎಲ್ಲಾ ಮೌಲ್ಯಗಳನ್ನು ಬದಲಿ ಮಾಡಿ ಅಥವಾ ಬದಲಿ ಮಾಡಿ ಆದ್ದರಿಂದ R 56 8 Ω ಪಡೆಯುತ್ತೇವೆ ಆದ್ದರಿಂದ ಈ ರೀತಿಯಲ್ಲಿ ವಾಸ್ತವವಾಗಿ ನಮಗೆ ಸಿಕ್ಕಿದ L ಅದು 2 58 ಮಿಲಿ ಹೆನ್ರಿ ಮತ್ತು f0 ಗೆ ಇದನ್ನು ನೀಡಿದರೆ 2π f0 ಒಂದು ವಿಷಯವಿದೆ ಒಂದು ತಿದ್ದುಪಡಿ ಇದೆ ಇಲ್ಲಿ ಅದು ω0 ω0 2π f0 ಒಂದು 2π ಕಾಣೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ಉತ್ತರವನ್ನು ಪರಿಶೀಲಿಸಿ ಈ ಉತ್ತರ ಸರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ ಬಹುಶಃ ನಾನು ಇದನ್ನು ಬಿಟ್ಟಿದ್ದೇನೆ ಅದು ω0 ಆಗಿರುತ್ತದೆ ಆದ್ದರಿಂದ Q 50 Q 50 ಅನ್ನು ನೀಡಲಾಗಿದೆ R ω0 L ಈ ವಿಷಯ ಇದು ಸರಿಯಾಗಿದೆಯೆ ಎಂದು ದಯವಿಟ್ಟು ಪರಿಶೀಲಿಸಿ ಆದ್ದರಿಂದ ಮುಂದೆ ಈ ಒಂದು R ಸಿಕ್ಕಿದ್ದು ಅನುರಣನದ ಸರ್ಕ್ಯೂಟ್ನ ಪ್ರತಿರೋಧವೆಂದರೆ ಅನುರಣನ XLXC ಯಲ್ಲಿ ಆದ್ದರಿಂದ Z R ಅದು 56 ಆದ್ದರಿಂದ I 0 V R ಆದ್ದರಿಂದ V ಗೆ 0 85 ವೋಲ್ಟ್ ಅನ್ನು R ನಿಂದ ಭಾಗಿಸಿ ಆದ್ದರಿಂದ 14 96 ಮಿಲಿ ಆಂಪಿಯರ್ ಆದ್ದರಿಂದ VCI 0ω0 C ಸಹ ಆದ್ದರಿಂದ ಇದರರ್ಥ ಇದು R I 0 ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಗುಣಾಕಾರ R R I 0ω0 C R ಆದ್ದರಿಂದ ಇದರರ್ಥ VC Q V ಆದ್ದರಿಂದ ಇದರ ಅರ್ಥವೇನೆಂದರೆ R I 0 ಯಾವ ಕರೆ R I 0 V ಮತ್ತು ω0 C R ಇದು 1ω0 C RQ ಎಂದು ತಿಳಿದಿದ್ದರೆ ಅದು Q V ಆಗಿರುತ್ತದೆ ಆದ್ದರಿಂದ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ 50 0 85 V ಆಗಿರುತ್ತದೆ V 0 85 ವೋಲ್ಟ್ ಮತ್ತು Q 50 ಆಗಿದೆ ಆದ್ದರಿಂದ 42 5 ವೋಲ್ಟ್ ಮತ್ತು ಬ್ಯಾಂಡ್ವಿಡ್ತ್ ω2 ω 1 ಅಥವಾ ಇದು ಸೆಕೆಂಡಿಗೆ ರೇಡಿಯನ್ ಅಥವಾ ಹರ್ಟ್ಜ್ನಲ್ಲಿ f 2 f 1 ಆಗಿದೆ ಆದ್ದರಿಂದ ನಾವು ಈ Qω0 ω2 ω 1 ಅನ್ನು ಪಡೆದುಕೊಂಡಿದ್ದೇವೆ ಈ Q f0f 2 f 1 f0 ಬ್ಯಾಂಡ್ವಿಡ್ತ್ ಎಂದು ಬರೆಯಬಹುದು ಆದ್ದರಿಂದ ಬ್ಯಾಂಡ್ವಿಡ್ತ್ f0 Q f 0 ರ ಪ್ರಕಾರ ತೆಗೆದುಕೊಂಡಾಗ ಅದು ಹರ್ಟ್ಜ್ನಲ್ಲಿದೆ ಆದ್ದರಿಂದ 175 10 ಪವರ್ 3 ಡಿವೈಡೆಡ್ Q 50 ಆದ್ದರಿಂದ 3 5 ಕಿಲೋಹೆರ್ಟ್ಜ್ ಆಗಿದೆ ಆದ್ದರಿಂದ ಅದೇ ಬ್ಯಾಂಡ್ವಿಡ್ತ್ ಈಗ ಉದಾಹರಣೆ 2 ಆದ್ದರಿಂದ ಇದು ಸರಳ ಉದಾಹರಣೆಯಾಗಿದೆ ಒಂದೇ ವಿಷಯವೆಂದರೆ ಇಲ್ಲಿ ನಾನು ಕರೆ ಮಾಡಿದ್ದು ಕೇವಲ 56 8 ಪರಿಶೀಲಿಸಿ ಆದ್ದರಿಂದ ಈ ಮುಂದಿನದು ಫಿಗರ್ನಲ್ಲಿ ತೋರಿಸಿರುವ ಸರ್ಕ್ಯೂಟ್ಗಾಗಿR1I ತೋರಿಸುತ್ತೇನೆ ಸರ್ಕ್ಯೂಟ್ನಲ್ಲಿ R 1 ಗೆ 0 5 Ω ಮತ್ತುR 3 ಪಾಯಿಂಟ್ Ω ಎಂದು ನೀಡಲಾಗಿದೆ C1 6 ಮೈಕ್ರೋಫರಡ್ ಮತ್ತು C 2 12 ಮೈಕ್ರೋಫರಡ್ L1 25 ಮಿಲಿ ಹೆನ್ರಿ ಮತ್ತು L2 15 ಮಿಲಿ ಹೆನ್ರಿ ಆದ್ದರಿಂದ ಮೊದಲನೆಯದಾದ ಅನುರಣನದ ಆವರ್ತನವನ್ನು ನಿರ್ಧರಿಸಿ ಎರಡನೆಯದು ಇಡೀ ಸರ್ಕ್ಯೂಟ್ನ Q ಮತ್ತು ಮೂರನೆಯದು ಪ್ರತ್ಯೇಕವಾಗಿ coil1 ರ Q ಮತ್ತು coiL2 ನ Q ಆದ್ದರಿಂದ ಇದು ನನ್ನ ಸರಣಿ ಸರ್ಕ್ಯೂಟ್ ಇದು ಪ್ರತಿರೋಧವನ್ನು 0 5 Ω ಎಂದುನೀಡಲಾಗುತ್ತದೆ ಇದು coiL1 ಇದರ ಪ್ರತಿರೋಧ 0 5 Ω ಇಂಡಕ್ಟನ್ಸ್ 25 ಮಿಲಿ ಹೆನ್ರಿ ಈ ಎರಡು ಕೆಪಾಸಿಟರ್ಗಳು ಸರಣಿ 6 ಮೈಕ್ರೋಫರಾಡ್ ಮತ್ತು 12 ಮೈಕ್ರೋಫ್ಯಾರಡ್ ಗಳಾಗಿವೆ ಮತ್ತು ಇದು coiL2 ಪ್ರತಿರೋಧವು 1 5 Ω ಮತ್ತು ಇಂಡಕ್ಟನ್ಸ್ 15 ಮಿಲಿ ಹೆನ್ರಿ ಇದು ಸಮಸ್ಯೆ ಆದ್ದರಿಂದ ಈಗ ಪ್ರಶ್ನೆಯು ಸರ್ಕ್ಯೂಟ್ನ ಪ್ರತಿರೋಧವಾಗಿದೆ ಆದ್ದರಿಂದ L ಈಗ 25 ಮಿಲಿ ಹೆನ್ರಿ ಮತ್ತು 15 ಮಿಲಿ ಹೆನ್ರಿ ಎಂದು ಕರೆಯುವ ಒಟ್ಟು ಸಮಾನತೆಯ ಇಂಡಕ್ಟನ್ಸ್ ನ್ನು ಕಂಡು ಹಿಡಿಯಿರಿ ಆದ್ದರಿಂದ ಇದು 25 15 ಎಂದರೆ 40 ಮಿಲಿ ಹೆನ್ರಿ ಮತ್ತು ಈ ಎರಡು ಕೆಪಾಸಿಟರ್ ಸರಣಿಯಲ್ಲಿದೆ ಎಂದರೆ ಅದು ಪ್ರತಿರೋಧ ಸರಣಿಯನ್ನು ಸಮಾನಾಂತರವಾಗಿ ಪಡೆಯುವ ವೀಕ್ಷಣೆಗೆ ಸಮನಾಗಿರುತ್ತದೆ ಆದ್ದರಿಂದ ಇದು 6 126 12 ಆಗಿರುತ್ತದೆ ಆದ್ದರಿಂದ ಇದು 4 ಮೈಕ್ರೋಫರಾಡ್ ಆಗಿರುತ್ತದೆ ಆದ್ದರಿಂದC 6 126 12 4 ಮೈಕ್ರೋಫರಾಡ್ ತದನಂತರ R ಯಾವ ಕರೆ ನಮಗೆ ತಿಳಿದಿದೆ f012π √L C ಇದು 12π 40 ಮಿಲಿ ಹೆನ್ರಿ ಆದ್ದರಿಂದ 40 10 ಪವರ್ 3 4 10 ಪವರ್ 6 ಕೆಪಾಸಿಟರ್ 4 ಮೈಕ್ರೋ ಫರಾಡ್ ಆದ್ದರಿಂದ ಇವುಗಳು ವಾಸ್ತವವಾಗಿ f 0 10 ಪವರ್ 4 8π ಹರ್ಟ್ಜ್ 8π ಹರ್ಟ್ಜ್ ಅಥವಾ ಸೆಕೆಂಡಿಗೆ ω0 2 5 10 ಪವರ್3 ರೇಡಿಯನ್ ಅನ್ನು ಪಡೆಯುತ್ತವೆ ಸೆಕೆಂಡಿಗೆ ಹರ್ಟ್ಜ್ ಅಥವಾ ರೇಡಿಯನ್ ಇರುತ್ತದೆ ಆದ್ದರಿಂದ ಈಗ ಇಡೀ ಸರ್ಕ್ಯೂಟ್ನ Q ಅದು Lω0 R ಆಗಿರುತ್ತದೆ ಆದ್ದರಿಂದ L ಈ ವಿಷಯ ಎಲ್ಲೆಲ್ಲಿ ನಮಗೆ ಯಾವ ಕರೆ ಬಂದಿದೆ ಇದು L 40 10 ಪವರ್ 3 ಸಂಪೂರ್ಣ ಸರ್ಕ್ಯೂಟ್ ಇದು ಸರಿಯಾಗಿದೆ ಸೆಕೆಂಡಿಗೆ 2 5 10ಪವರ್ 3 ರೇಡಿಯನ್ ವಾಸ್ತವವಾಗಿ ಇದು 40 40 ಆಗುತ್ತದೆ ಆದ್ದರಿಂದ ಇದು ಇಲ್ಲ ಇದು ನನ್ನ ವರ್ಗ ಟಿಪ್ಪಣಿ ಆದ್ದರಿಂದ ಎಲ್ಲಾ ತಿದ್ದುಪಡಿಗಳನ್ನು ನಾನು ಇಲ್ಲಿ ಸ್ಕ್ಯಾನ್ ಮಾಡಿದ್ದೇನೆ ಆದ್ದರಿಂದ ಇದು 40 ಆಗಿದೆ ಆದ್ದರಿಂದ ಇದು ಸರಿಯಾಗಿದೆ ಆದ್ದರಿಂದ ಇದು ತಿರುಚುವಂತಿಲ್ಲ ಇದು ವಾಸ್ತವವಾಗಿ 40 ಆಗಿದೆ ಇದನ್ನು ಇಲ್ಲಿ ಬರೆಯಲಾಗಿದೆ ಸರಿ ಇದು ಇಲ್ಲಿ 40 ಆಗಿದೆ ಆದ್ದರಿಂದ ಇಡೀ ಸರ್ಕ್ಯೂಟ್ನ Q 40 ಆಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ coil1 ನ Q1 ಇದು L1 ω0 R 1 ಆಗಿರುತ್ತದೆ ಇದು coiLನ ω0 ಗೆ 2 5 10 ಪವರ್ ಆಗಿದೆ ಇದನ್ನು ω0 2 5 10 ಪವರ್ 3 ರೇಡಿಯನ್ ಎಂದು ಕರೆಯುವ ω0 ಸೆಕೆಂಡಿಗೆ ರೇಡಿಯನ್ ಎಂದು ಕರೆಯುವ ಈ ವಿಷಯವನ್ನು ಇಲ್ಲಿ ನೀಡಲಾಗಿದೆ ಮತ್ತು L 1 ಇದು ಒಂದು L1 ಇಲ್ಲಿ L1 ವಾಸ್ತವವಾಗಿ ಇದು ಒಂದು 25 ಮಿಲಿ ಹೆನ್ರಿ ಆದ್ದರಿಂದ ಇಲ್ಲಿ ಇಲ್ಲಿ ಇದು ಸರಿಪಡಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದೆ ಅದು L1 25 2 ಆದ್ದರಿಂದ ಈ ಸಂದರ್ಭದಲ್ಲಿ ಈ ಉತ್ತರವು 12 5 ಆಗಿದ್ದು ಅದು ನಿಜವಾಗಿ 125 ಆಗಿರುತ್ತದೆ ಆದ್ದರಿಂದ ಪರಿಶೀಲಿಸಿ ಅದನ್ನು ಪರಿಶೀಲಿಸಿ ಅದನ್ನು ಅರ್ಧದಷ್ಟು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದೆ ಆದ್ದರಿಂದ ಇದು 25 ಆಗಿದೆ ಆದ್ದರಿಂದ ಇದನ್ನು ರದ್ದುಪಡಿಸಲಾಗಿದೆ ಮತ್ತು ಇದು 2 5 ಆಗಿದೆ ಆದ್ದರಿಂದ ಉತ್ತರವು 125 ಆಗಿರುತ್ತದೆ ಆದ್ದರಿಂದ ಇದು 12 5 ಅಲ್ಲ ಏಕೆಂದರೆ ಅದು 25 ಮಿಲಿ ಹೆನ್ರಿ ನಾನು ತಪ್ಪಾಗಿ ತೆಗೆದುಕೊಂಡಿದ್ದೇನೆ ಇದು ನನ್ನ ವರ್ಗ ಟಿಪ್ಪಣಿ ಎಲ್ಲವೂ ನಿಜವಾಗಿ ಸರಿಪಡಿಸಲಾಗಿದೆ ಆದ್ದರಿಂದ ಅದೇ ರೀತಿ L2 ω0 L2 15 ಮಿಲಿ ಹೆನ್ರಿ ಮತ್ತು ಅದು 15 10 ಪವರ್ 3 ಮತ್ತು ಅದು ω2 5 10 ಪವರ್ 3 R2 1 5 ಆಗಿರುತ್ತದೆ ಅದನ್ನು ಲೆಕ್ಕ ಹಾಕಿದರೆ ನಾವು ಅದನ್ನು ಲೆಕ್ಕ ಹಾಕಿದರೆ ಅದು 25 ಆಗಿರುತ್ತದೆ ಆದ್ದರಿಂದ ದಯವಿಟ್ಟು ಈ ಸ್ಕ್ವೇರ್ಗಳನ್ನು ಪರಿಶೀಲಿಸಿ ನಂತರ ಸ್ವಲ್ಪವೇ ಇದು ಲೆಕ್ಕಾಚಾರವಾಗಿರುತ್ತದೆ ಈ ಮೂರನ್ನು ದಯವಿಟ್ಟು ಸ್ವಂತವಾಗಿ ಮಾಡಿ ಎಲ್ಲಾ ಲೆಕ್ಕಾಚಾರಗಳು ಸರಿಯಾಗಿವೆಯೆ ಎಂದು ನೋಡಿ ಆದ್ದರಿಂದ ಬ್ಯಾಂಡ್ವಿಡ್ತ್ ನಾವು ಅದನ್ನು ಬ್ಯಾಂಡ್ವಿಡ್ತ್ f0 Q ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಎಲ್ಲ ವಿಷಯವನ್ನು ಹಾಕಿದಾಗ ಅಥವಾ ಬದಲಿ f0 ನಾವು ಅದನ್ನು 10 ಪವರ್ 4 8π ಹರ್ಟ್ಜ್ ಪಡೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಅದು 10 ಪವರ್ 48 π ಆಗಿದೆ ಮತ್ತು Q ಏನು ಸಿಕ್ಕಿದೆಯೋ Q ಒಟ್ಟಾರೆ ವಿಷಯ 40 ಆಗಿದೆ ನಮಗೆ ದೊರೆತ ಈ Q 40 ಇದು 40 ಆಗಿದೆ ಆದ್ದರಿಂದ ಅದನ್ನು ಇಲ್ಲಿ ಸರಿಪಡಿಸಲಾಗಿದೆ ಅದು 40 ಆಗಿದೆ ಆದ್ದರಿಂದ ಇದನ್ನು ಅಂದಾಜು ಮಾಡಿದರೆ ಅದು 10 ಹರ್ಟ್ಜ್ ಆಗುತ್ತದೆ ಆದ್ದರಿಂದ ಇದು ಬ್ಯಾಂಡ್ವಿಡ್ತ್ ಇದು 125 ಅಲ್ಲ ಇದು 40 ಏಕೆಂದರೆ ಇದು 40 ಆಗಿದೆ ಆದ್ದರಿಂದ ಇದು ಸರಿಸುಮಾರು 10 ಹರ್ಟ್ಜ್ ಆಗಿರುತ್ತದೆ ಆದ್ದರಿಂದ ಇದು ಒಂದು ಆದ್ದರಿಂದ ಇನ್ನೊಂದು ಉದಾಹರಣೆ 3 5 Ω ರೆಸಿಸ್ಟರ್ ಹೊಂದಿರುವ ಸುರುಳಿಯನ್ನು 50 ಮೈಕ್ರೊ ಫರಾಡ್ ಕೆಪಾಸಿಟರ್ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಸರ್ಕ್ಯೂಟ್ 100 ಹರ್ಟ್ಜ್ನಲ್ಲಿ ಪ್ರತಿಧ್ವನಿಸುತ್ತದೆ ಅಂದರೆ f0 100 ಹರ್ಟ್ಜ್ a ಸುರುಳಿಯ ಇಂಡಕ್ಟನ್ಸ್ ಅನ್ನು ನಿರ್ಧರಿಸಿ b 200 ವೋಲ್ಟ್ 100 ಹರ್ಟ್ಜ್ ಮೂಲದಲ್ಲಿ ಸರ್ಕ್ಯೂಟ್ ಸಂಪರ್ಕಗೊಂಡಿದ್ದರೆ ಸುರುಳಿಗೆ ತಲುಪಿಸುವ ಶಕ್ತಿಯನ್ನು ನಿರ್ಧರಿಸಿ ಮತ್ತು ಸಿ ಈಗ ಕೊನೆಯದು ಕೆಪಾಸಿಟರ್ ಮತ್ತು ಕಾಯಿಲ್ನಾದ್ಯಂತ ವೋಲ್ಟೇಜ್ ಕೆಪಾಸಿಟರ್ ಮತ್ತು ಕಾಯಿಲ್ನ ವೋಲ್ಟೇಜ್ ಮತ್ತು ಡಿ ಎಂಬುದು ಸರ್ಕ್ಯೂಟ್ನ ಬ್ಯಾಂಡ್ವಿಡ್ತ್ ಆಗಿದೆ ಇದು ಕಂಡುಹಿಡಿಯಬೇಕಾದ ವಿಷಯ ಈ ವೀಡಿಯೊ ಉಪನ್ಯಾಸವನ್ನು ಓದಿದಾಗ ಮೊದಲು ಅದನ್ನು ಗಮನಿಸಿ ನಂತರ ಪರಿಹರಿಸಿ ಆದ್ದರಿಂದ ಯಾವ ಕರೆ ಆದ್ದರಿಂದ ಸರ್ಕ್ಯೂಟ್ ಸ್ವಂತ ಸರ್ಕ್ಯೂಟ್ ಮಾಡಬಹುದು ಎಳೆಯಲಾಗುವುದಿಲ್ಲ ಇದು ತುಂಬಾ ಸರಳವಾದ ವಿಷಯ ಆದ್ದರಿಂದ ಅನುರಣನ ω0 1 √L C ನಲ್ಲಿ ತಿಳಿದಿದೆ ಆದ್ದರಿಂದ 2π f01√L C ಆದ್ದರಿಂದ f0 ಗೆ 100 ಹರ್ಟ್ಜ್ ನೀಡಲಾಗುತ್ತದೆ ಮತ್ತುC ಗೆ 50 ಮೈಕ್ರೊ ಫರಾಡ್ ನೀಡಲಾಗುತ್ತದೆ ಆದ್ದರಿಂದ 50 10 ಪವರ್ 6 ಫರಾಡ್ ಮತ್ತು ಅದು L ಆದ್ದರಿಂದ L 50 ಮಿಲಿ ಹೆನ್ರಿ ಆಗುತ್ತದೆ ಆದ್ದರಿಂದ ಕರೆಂಟ್ ಗರಿಷ್ಠ ಮಟ್ಟದಲ್ಲಿರುತ್ತದೆ ಆದ್ದರಿಂದ 2005 ಆದ್ದರಿಂದ ಕರೆಂಟ್ 40 ಆಂಪಿಯರ್ ಆಗಿದೆ ಈಗ I2 R ನಲ್ಲಿ ಪವರ್ ಕರಗುತ್ತದೆ ಆದ್ದರಿಂದ 40 ಪವರ್ 2 5 8000 ವ್ಯಾಟ್ಸ್ 8 ಕಿಲೋ ವ್ಯಾಟ್ ಆದ್ದರಿಂದ ಕೆಪಾಸಿಟರ್ ವೋಲ್ಟೇಜ್ನಾದ್ಯಂತ ಮ್ಯಾಗ್ನಿಟ್ಯೂಡ್ I XC ಆದ್ದರಿಂದ I 40 ಆಂಪಿಯರ್ ಮತ್ತು XC 1 ω C C 50 ಮೈಕ್ರೋ ಫರಾಡ್ ಆದ್ದರಿಂದ 50 10 ಪವರ್ 6 ಫರಾಡ್ 2π 100 ಆದ್ದರಿಂದ ಇದು ಸುಮಾರು 8000 2π ವೋಲ್ಟ್ ಬರುತ್ತದೆ ಸರಿಸುಮಾರು ಇದು 1273 2 ವೋಲ್ಟ್ ಆಗಿದೆ ಇದು ಈ ವಿಷಯವಲ್ಲ ಇದು ಸರಿಯಾದ 1273 2 ವೋಲ್ಟ್ ಆಗಿದೆ ಆದ್ದರಿಂದ R j Lω ಕಾಯಿಲ್ನ ಇಂಪೆಡನ್ಸ್ ಆದ್ದರಿಂದ ಇದು 5 j L ಗೆ 50 10 ಪವರ್ 3 2π 100 ಆಗಿದೆ ಆದ್ದರಿಂದ ಇದು 5 j 31 4 Ω ಆಗಿದೆ ಆದ್ದರಿಂದ VLI Z ಆದ್ದರಿಂದ ಇದು ನಮಗೆ ದೊರೆತ ಪ್ರವಾಹ ಈ ಜೆಥ್ ಅದರ ಪ್ರಮಾಣವನ್ನು ಪಡೆಯುತ್ತದೆ 12 1256 ವೋಲ್ಟ್ ನಾವು ಪ್ರಮಾಣವನ್ನು ಮಾತ್ರ ತೆಗೆದುಕೊಂಡಿದ್ದೇವೆ ಈ ಕೋನವನ್ನು ಇಲ್ಲಿ ಬರೆಯಲಾಗಿಲ್ಲ ಆದ್ದರಿಂದ ನಮ್ಮ ಆಸಕ್ತಿಯು ಪ್ರಮಾಣ ಮಾತ್ರ ಆದ್ದರಿಂದ ಇದು ನಿಜವಾಗಿ 40 ರಿಂದ ಗುಣಿಸಲ್ಪಡುತ್ತದೆ ಅದನ್ನು ಪರಿಶೀಲಿಸಿ ಮತ್ತು √5 2 31 4 2 ಅದು ಏನೇ ಬಂದರೂ ಅದು 1256 ವೋಲ್ಟ್ ಆಗಿರುತ್ತದೆ ಎಂದು ಪರಿಶೀಲಿಸಿ ಇಲ್ಲಿ ಪ್ರಮಾಣವನ್ನು ಮಾತ್ರ ಬರೆಯಲಾಗಿದೆ ಇದು ವಾಸ್ತವವಾಗಿ ನಾನು ಅದನ್ನು ಮಾಡಿದರೆ ನಾನು ಅದನ್ನು ಬಾರ್ ಮಾಡಬೇಕು ಇಲ್ಲಿ 1256 ವೋಲ್ಟ್ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈಗ ಸುರುಳಿಯ Q 31 4 5 ಆಗಿರುತ್ತದೆ ಏಕೆಂದರೆ ಅದು XL 31 4 ಮತ್ತು R 5 ಆಗಿದೆ ಆದ್ದರಿಂದ ಅದು 6 ಇದು ಮೂಲತಃ ನಾವು ಸುರುಳಿಯ Q0 ಎಂದು ಕರೆಯುತ್ತೇವೆ ಆದ್ದರಿಂದ ಇದುXL XL ಮೂಲತಃ Lω R ಆಗಿದೆ ಆದ್ದರಿಂದ Lω ವಾಸ್ತವವಾಗಿ 31 4 R 5 ಇಂದ ಭಾವಿಸಲಾಗಿದೆ ಆದ್ದರಿಂದ 6 ಮತ್ತು ಬ್ಯಾಂಡ್ವಿಡ್ತ್ f0Q0 1006 316 ಹರ್ಟ್ಜ್ ಆದ್ದರಿಂದ ಇದು ಸರಳ ವಿಷಯ ಈಗ ಉದಾಹರಣೆ 4 R 50 Ω L 0 05 ಹೆನ್ರಿ C ಹೊಂದಿರುವ ಸರಣಿ ಸರ್ಕ್ಯೂಟ್ 20 ಮೈಕ್ರೊ ಫರಾಡ್ ಅನ್ವಯಿಕ ವೋಲ್ಟೇಜ್ V 100 ಕೋನ 0 ವೋಲ್ಟ್ ಅನ್ನು ವೇರಿಯಬಲ್ ಆವರ್ತನದೊಂದಿಗೆ ಹೊಂದಿದೆ ಆವರ್ತನವು ಇಲ್ಲಿ ವೇರಿಯಬಲ್ ಆವರ್ತನವು ವೈವಿಧ್ಯಮಯವಾಗಿರುವುದರಿಂದ ಇಂಡಕ್ಟರ್ನಾದ್ಯಂತ ಗರಿಷ್ಠ ವೋಲ್ಟೇಜ್ ಅನ್ನು ಹುಡುಕಿ ಆವರ್ತನವು ವೈವಿಧ್ಯಮಯವಾಗಿರುವುದರಿಂದ ಇಂಡಕ್ಟರ್ನಾದ್ಯಂತ ಗರಿಷ್ಠ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಈಗ ಈಗ Z√R 2 Lω 1ω C 2 ಅದು XL XC2ಆಗಿದೆ ಆದ್ದರಿಂದ ಪ್ರಸ್ತುತ I ಪರಿಮಾಣ V ಪರಿಮಾಣ √R2 Lω ω C2 ಪವರ್ 2 ಆದ್ದರಿಂದ L ನ ವೋಲ್ಟೇಜ್ನ ಪ್ರಮಾಣವು V VL ಅದು I Lω ಆಗಿರುತ್ತದೆ ಆದ್ದರಿಂದ XL I XL ಅನ್ನು ವೇಗಗೊಳಿಸುತ್ತದೆ ಆದ್ದರಿಂದ XLLω ಆದ್ದರಿಂದ ಇದು ω L V √√R 2 Lω ω C ಪವರ್ 2 ಆಗಿರುತ್ತದೆ ಆದ್ದರಿಂದ derivative d VL d ω0 ಅನ್ನು ಹೊಂದಿಸುವುದರಿಂದ ಈ ಸಮೀಕರಣದ 1 ರ derivative ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಿ ಆದ್ದರಿಂದ ಮತ್ತು 0 ಮತ್ತು VL ಗರಿಷ್ಠವಾಗಿದ್ದಾಗ ω ಗೆ ಪರಿಹರಿಸಿ ನಾವು d VLd ω ಮೌಲ್ಯವನ್ನು ಪಡೆಯುತ್ತೇವೆ ಆದ್ದರಿಂದ ಇದರರ್ಥ d VLd ωಇದು ಇದನ್ನು ಸರಳೀಕರಿಸಲಾಗಿದೆ ಮತ್ತು ಶಕ್ತಿಗೆ ಬರೆಯಲಾಗಿದೆ ಅರ್ಧ ದಯವಿಟ್ಟು ಸ್ವಲ್ಪ ಸ್ವಂತದ್ದನ್ನು ಮಾಡಿ ನನ್ನ ಪ್ರಕಾರ ಈ XL ω2 ಅನ್ನು ವಿಸ್ತರಿಸಲಾಗಿದೆ ಮತ್ತು 2ರೂಟ್ ಅನ್ನು ಇಲ್ಲಿ ಇರಿಸಿ ಆದ್ದರಿಂದ 2 ಪವರ್ ಅರ್ಧ ಏಕೆಂದರೆ ಅದು ω V √ ಇದು ಆದ್ದರಿಂದ 1 R ನಂತರ derivative ವನ್ನು ತೆಗೆದುಕೊಳ್ಳಿ Derivative ಮತ್ತು ಸರಳೀಕರಿಸಿದರೆ R 2 2 LC 2ω2 C 20 ಅದನ್ನು ಪಡೆಯುತ್ತೇವೆ ಅಂದರೆ ω 1 √L C √2 2 R 2C L ಆದರೆ ನಾವು ಇದನ್ನು ತಿಳಿದಿದ್ದೇವೆ Q0 ω0 L R ನಾವು ಮಾಡಿದ್ದೇವೆ 1ω0 C R ಅನ್ನು ನಾವು ತಿಳಿದಿದ್ದೇವೆ ಮತ್ತು ನಾವು ಕೂಡ Q0 Q0 ಅನ್ನು ಗುಣಿಸಿದರೆ Q021R 2 C ಅನ್ನು ನಾವು ಪಡೆಯುತ್ತೇವೆ ಇದನ್ನು ನಾವು ಸಹ ಪಡೆದುಕೊಂಡಿದ್ದೇವೆ ಇದರರ್ಥ ನಾವು ಕೂಡ ಇದರ ಅರ್ಥವನ್ನು ಪಡೆದುಕೊಂಡಿದ್ದೇವೆ ಈ ಪದವು ಈ ಒಂದು ಪದದ ಪರಸ್ಪರ ಸಂಬಂಧವಾಗಿದೆ R 2 CL1Q02 ಆದ್ದರಿಂದ ಇಲ್ಲಿ 2 ಅನ್ನು ಇರಿಸಿ ಅದು 1Q02 ಆಗಿರುತ್ತದೆ ಈ ಎಲ್ಲಾ ವಿಷಯವನ್ನು ನಾವು ಪಡೆದುಕೊಂಡಿದ್ದೇವೆ ಇದರರ್ಥ ω ನಂತರ ಬದಲಿಯಾಗಿ 1√L C2 Q022 Q02 1 ಆದ್ದರಿಂದ ಸಮೀಕರಣ 5 ತೋರಿಸುತ್ತದೆ ಏನೆಂದರೆ ಹೆಚ್ಚಿನ Q ಗೆ L ನ ಗರಿಷ್ಠ ವೋಲ್ಟೇಜ್ ಈ ω0 ನಲ್ಲಿ ಸಂಭವಿಸುತ್ತದೆ 1√L C Q ತುಂಬಾ ಹೆಚ್ಚಿದ್ದರೆ Q ತುಂಬಾ ಹೆಚ್ಚಿದ್ದರೆ 2 Q02 1 ಸರಿಸುಮಾರು 2 Q02 ಆಗಿರುತ್ತದೆ ಆದ್ದರಿಂದ Q0 ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಈ ಪದವು ಏಕತೆಯಾಗುತ್ತದೆ ಆ ಸಂದರ್ಭದಲ್ಲಿ ಅದು ω ಓಹ್ ಕ್ಷಮಿಸಿ 1 √L C ಆಗಿದ್ದರೆ ಅದರ ಅಂದಾಜು ಮೌಲ್ಯ 1 √L C ಈಗ Q ಅಧಿಕವಾಗಿದ್ದರೆ ಗರಿಷ್ಠ ವೋಲ್ಟೇಜ್ ಅನ್ನು R ಮತ್ತು C ಉದ್ದಕ್ಕೂ ω0 ನಲ್ಲಿ ಪಡೆಯಲಾಗುತ್ತದೆ ಅದು ರೆಸೋನೆನ್ಸ್ ಫ್ರಿಕ್ವೆನ್ಸಿ ಆದ್ದರಿಂದ ಕಡಿಮೆ Q ಯೊಂದಿಗೆ ಗರಿಷ್ಠVC ω0 ಗಿಂತ ಕಡಿಮೆ ಸಂಭವಿಸುತ್ತದೆ ಮತ್ತು VL ಗರಿಷ್ಠω0 ಗಿಂತ ಹೆಚ್ಚಾಗಿ ಸಂಭವಿಸುತ್ತದೆ ಇದು ಒಂದು ಸಣ್ಣ ವ್ಯಾಯಾಮ ಈ ಅಭಿವ್ಯಕ್ತಿಯನ್ನು ನೋಡಿ ಮತ್ತು ಕಡಿಮೆ Q ಯೊಂದಿಗೆ VCಗರಿಷ್ಠω0 ಗಿಂತ ಕಡಿಮೆ ಸಂಭವಿಸುತ್ತದೆ ಮತ್ತು VL ಗರಿಷ್ಠ ω0 ಕ್ಕಿಂತ ಹೆಚ್ಚು ಸಂಭವಿಸುತ್ತದೆ ಈ ಒಂದು ಸಣ್ಣ ವ್ಯಾಯಾಮ ಈಗಾಗಲೇ ನಾವು ಅದನ್ನುರೆಸೋನೆನ್ಸ್ ಗಾಗಿಮಾಡಿದ್ದೇವೆ ಈಗ ಸಮೀಕರಣ 2 ರಿಂದ ω √22 L C R2 C 2ಅನ್ನು ಬರೆಯುವುದನ್ನು ಸರಳಗೊಳಿಸಬಹುದು ಈ ಸಮೀಕರಣದಿಂದ ಈ ಸಮೀಕರಣದಿಂದ ಈ ಸಮೀಕರಣದಿಂದ ಈಗ ಇದು ಸಮೀಕರಣ 2 ಸಮೀಕರಣ 2 ರಿಂದ ನಾವು ಈ ರೀತಿ ಬರೆಯಬಹುದು ಆದ್ದರಿಂದ ಈ ರೀತಿ ಬರೆಯಬಹುದು ಆದ್ದರಿಂದ C RLಎಲ್ಲಾ ಮೌಲ್ಯಗಳಿಗೆ ಈ ಎಲ್ಲಾ ಮೌಲ್ಯವನ್ನು ಪರ್ಯಾಯವಾಗಿ ನೀಡಲಾಗುತ್ತದೆ ಕೊಟ್ಟಿರುವ ಪ್ರತಿಯೊಂದಕ್ಕೂ ಸೆಕೆಂಡಿಗೆ ω 1414 ರೇಡಿಯನ್ ಸಿಗುತ್ತದೆ d VLd ω0 ತೆಗೆದುಕೊಂಡಾಗ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಗರಿಷ್ಠವಾಗಿರುತ್ತದೆ ಎಂಬುದಕ್ಕೆ ಇದು ಉತ್ತರವಾಗಿದೆ ಆದ್ದರಿಂದ XLLω 70 4 Ω ದಯವಿಟ್ಟು ಈ ಎಲ್ಲ ವಿಷಯಗಳನ್ನು ಲೆಕ್ಕಹಾಕಿ ಮತ್ತು Z ಡ್ R j XL XC ಆಗಿರುತ್ತದೆ ಆದ್ದರಿಂದ ಅದು ಏನೇ ಬಂದರೂ ಅದು 61 2 ಕೋನ 35 3 ಡಿಗ್ರಿ Ω ಆಗಿದೆ ಆದ್ದರಿಂದ I V Z ನಾವು 100 ಕೋನ 61 2 ರ ಪ್ರಮಾಣವನ್ನು ಪಡೆಯುತ್ತೇವೆ ಆದ್ದರಿಂದ 1 635 ಆಂಪಿಯರ್ ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ಲೆಕ್ಕ ಹಾಕಿ ದಯವಿಟ್ಟು ω ಪಡೆಯಿರಿ ಆದ್ದರಿಂದ ಇದು ಈ ಲೆಕ್ಕಾಚಾರವನ್ನು ಮಾಡಿರಿ ಆದ್ದರಿಂದVL max I XL ಆಗಿರುತ್ತದೆ ಅದು 70 7 ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ 115 5 ವೋಲ್ಟ್ ಪಡೆಯಿರಿ ಈ ಉದಾಹರಣೆಯು ತುಂಬಾ ಆಸಕ್ತಿದಾಯಕವಾಗಿದೆ ಆದ್ದರಿಂದ ಇದು VL max ಆಗಿದೆ ಆದ್ದರಿಂದ ಉದಾಹರಣೆ 5 ಈ ಸಂದರ್ಭದಲ್ಲಿ ಈ ಸಮಾನಾಂತರ ಸರ್ಕ್ಯೂಟ್ ಇದೆ ಇದು ಇಂಡಕ್ಟಿವ್ ಸರ್ಕ್ಯೂಟ್ ಆದ್ದರಿಂದ 8 j 6 Ω ಮತ್ತು ಇದು ಕೆಪ್ಯಾಸಿಟಿವ್ ಸರ್ಕ್ಯೂಟ್ 8 34 Ω ಆಗಿದೆ ಆದರೆ ಈ C C XC ಬದಲಾಗುತ್ತದೆ C ಅನ್ನು ಕಂಡುಹಿಡಿಯಬೇಕು ಇದು ಪ್ರತಿ ಸೆಕೆಂಡಿಗೆ ω0 5000 ರೇಡಿಯನ್ ಅನುರಣನಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಸಮಸ್ಯೆ ತುಂಬಾ ಸರಳವಾಗಿದೆ ಏಕೆಂದರೆ ω0 ನೀಡಲಾಗಿದೆ ಆದ್ದರಿಂದ ಸಮಾನಾಂತರ ಸರ್ಕ್ಯೂಟ್ನಲ್ಲಿ ಆದ್ದರಿಂದ Y18 j 6 18 34 j XC ಆದ್ದರಿಂದ ಇದು Y ಆದ್ದರಿಂದ ಈಗ ಇದನ್ನು ಒಂದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನು 8 j 6 ನಿಂದ ಭಾಗಿಸಿ ಇಲ್ಲಿ ಕೂಡ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನು 8 34 j XC ಇಂದ ಗುಣಿಸಿ ನಂತರ ಸರಳೀಕರಿಸಿ ಇದು ನಿಜವಾದ ಭಾಗ ಮತ್ತು ಇದು ಕಾಲ್ಪನಿಕ ಭಾಗವಾಗಿದೆ ಮತ್ತು ಅನುರಣನದಲ್ಲಿ ಈ ಕಾಲ್ಪನಿಕ ಭಾಗವು 0 ಆಗಿರುತ್ತದೆ ಆದ್ದರಿಂದ ಈ ಭಾಗದ 0 ಆಗಿದ್ದರೆ XC69 5 XC2 61000 ನಾವು ಅದನ್ನು ಪರಿಹರಿಸಿದರೆ XC ಯ ಎರಡು ಮೌಲ್ಯಗಳನ್ನು ಪಡೆಯುತ್ತೇವೆ ಆದ್ದರಿಂದ XC8 35 Ω ಅದು 1 ω0 C ಆದ್ದರಿಂದ ಪರಿಹರಿಸಿದರೆ ಈಗ ಕರೆಯುವ ω0 ಸೆಕೆಂಡಿಗೆ 5000 ರೇಡಿಯನ್ ಎಂದು ನೀಡಲಾಗಿದೆ C 24 ಮೈಕ್ರೋಫರಡ್ ಪಡೆಯುತ್ತೇವೆ ಎಂದು ಭಾವಿಸೋಣ ಇದು ಉತ್ತರ ಈಗ ಮುಂದಿನದು ಈ ಸರ್ಕ್ಯೂಟ್ ನ RL ಮತ್ತು RC ಅನ್ನು ಕಂಡುಹಿಡಿಯಿರಿ ಇದು ಸರ್ಕ್ಯೂಟ್ ಎಲ್ಲಾ ಆವರ್ತನಗಳಲ್ಲಿ ರೆಸೋನನ್ಸ್ ಗೆಕಾರಣವಾಗುತ್ತದೆ ಎಲ್ಲಾ ಆವರ್ತನ ಎಂದರೆ ಇಲ್ಲಿ ನಾವು 1 √ LC ಅನ್ನುಕೆಲವು ಅಂಶಗಳಿಂದ ಗುಣಿಸಿದಾಗ ಪಡೆದಿದ್ದೇವೆ ಈಗ ನಾನು ನೆನಪಿಸಿಕೊಂಡರೆ ಈಗ ನಾನು ಸರಿಯಾಗಿ ಬರೆಯುತ್ತೇನೆ ಎಂದು ನಾನು ಭಾವಿಸುವುದಿಲ್ಲ ಅದು √L ಸಿ ಎಂದು ಸರಿಯಾಗಿ ಸರಿಯಾಗಿ ನೆನಪಿಸಿಕೊಂಡರೆ ω ಗೆ ಸಮನಾಗಿರುತ್ತದೆ ಎಂದು ಹೇಳಿ ನಂತರ RL2 LC RC2 LC ಈ ರೀತಿಯದ್ದಾಗಿದೆ RL2RC2LC ಆಗಿದ್ದರೆ ಅದು ಎಲ್ಲಾ ಆವರ್ತನದಲ್ಲಿ ಅನುರಣಿಸುತ್ತದೆ ಏಕೆಂದರೆ ಈ 2 ರೂಟ್ ಅದು ವಾಸ್ತವವಾಗಿ 00 ಬರುತ್ತದೆ ಸ್ಪಷ್ಟೀಕರಿಸದ ಮೌಲ್ಯವಾಗಿದೆ ಆದ್ದರಿಂದ ಇದು ಎಲ್ಲಾ ಆವರ್ತನಗಳಲ್ಲಿ ಅನುರಣನದೊಂದಿಗೆ ಸರ್ಕ್ಯೂಟ್ ಆಗುತ್ತದೆ ಈ ಸ್ಥಿತಿಯಲ್ಲಿ RL ಮತ್ತುRC ಯಾವುದು ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಉತ್ತರವನ್ನು ಇಲ್ಲಿ ನೀಡಲಾಗಿಲ್ಲ ನಾನು ಉದ್ದೇಶಪೂರ್ವಕವಾಗಿ ನೀಡಿದ್ದೇನೆ ನಾನು ಉತ್ತರವನ್ನು ಬರೆಯಲಿಲ್ಲ ಆದ್ದರಿಂದ ದಯವಿಟ್ಟು ಅದನ್ನು ಮಾಡುವಾಗಲೆಲ್ಲಾ ಮಾಡಿ ಉತ್ತರವನ್ನು ನಮಗೆ ತಿಳಿಸಿ ಸರಿಯಾದ ಉತ್ತರವನ್ನು ನಾನು ಹೇಳುತ್ತೇನೆ ಆದ್ದರಿಂದ ಇದರೊಂದಿಗೆ ಈ ಅನುರಣನ ಭಾಗವು ಮುಗಿದಿದೆ ಆದ್ದರಿಂದ ನಾವು ನೋಡಿದ ಕೆಲವು ವಿಶಿಷ್ಟ ಉದಾಹರಣೆಗಳೆಂದರೆ ಅದು ನಾವು ನೋಡಿದ ಡಿ ಸಿ ಸರ್ಕ್ಯೂಟ್ನ ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯ ಆದ್ದರಿಂದ ಎ ಸಿ ಸರ್ಕ್ಯೂಟ್ಗೆ ತುಂಬಾ ಸರಳವಾಗಿದೆ ನಾವು ಗರಿಷ್ಠ ವಿದ್ಯುತ್ ವರ್ಗಾವಣೆ ಪ್ರಮೇಯವನ್ನು ನೋಡುತ್ತೇವೆ ನಾವು ಈಗಾಗಲೇ ಪ್ರಾರಂಭಿಸಿರುವ ಡಿ ಸಿ ಯಿಂದ ಪರಿಕಲ್ಪನೆ ಬಂದಿದೆ ಆದ್ದರಿಂದ ಎ ಸಿ ನಾವು ಸ್ವಲ್ಪ ನೋಡುತ್ತೇವೆ ಆದ್ದರಿಂದ ಇದು A C ಸರ್ಕ್ಯೂಟ್ನ ಗರಿಷ್ಠ ಪವರ್ ವರ್ಗಾವಣೆ ಪ್ರಮೇಯವಾಗಿದೆ ಈಗ 2 3 ಪ್ರಕರಣಗಳು 3 ಪ್ರಕರಣಗಳಿವೆ ಆದ್ದರಿಂದ ಕೇಸ್ 1 ಲೋಡ್ ವೇರಿಯೇಬಲ್ ಪ್ರತಿರೋಧವು RL ಆಗಿದೆ ಇದು ನನ್ನ ವೋಲ್ಟೇಜ್ ಮೂಲ V 0 ಅನ್ನು ಸರ್ಕ್ಯೂಟ್ಗಾಗಿ ನೀಡಲಾಗಿದೆ ಎಂದು ಭಾವಿಸೋಣ ಧ್ರುವೀಯತೆಯನ್ನು ಈ I ಮೂಲಕ ಹರಿಯುವ ಪ್ರವಾಹ ಎಂದು ಗುರುತಿಸಲಾಗಿದೆ ಮತ್ತು ಇದು Zg R g j x g ಎಂದು ಪ್ರತಿರೋಧವನ್ನು ನೀಡಲಾಗಿದೆ ಮತ್ತು ಈ RL ವೇರಿಯಬಲ್ ಆಗಿದೆ ಡಿ ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಏಕೆಂದರೆ ಡಿ ಸಿ ಪೂರೈಕೆಯಲ್ಲಿ ಡಿ ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಇದು R ಥೆವೆನಿನ್ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಇಲ್ಲಿ ಇದನ್ನು ನೀಡಲಾಗಿದೆ ಎಂದು ಭಾವಿಸೋಣ ಮತ್ತು ನಂತರ ಯಾವುದು RL ಮೌಲ್ಯ ಗರಿಷ್ಠ ಪವರ್ ವರ್ಗಾವಣೆ ಪ್ರಮೇಯಕ್ಕೆ ಆದ್ದರಿಂದ ಪ್ರಸ್ತುತ ಪ್ರಮಾಣವನ್ನು ನೋಡಿದರೆ I ಕೋನ 0 Vg ಕೋನ 0 ಎಂದು Vg ಅಂದಾಜುಗೆ ಸಮನಾಗಿರುತ್ತೇನೆ ಒಂದು ವೇಳೆ ಮತ್ತು ಅದು ಇಲ್ಲಿ ಗೊಂದಲದಲ್ಲಿರಬಾರದು ಇದು Vg ಆಂಗಲ್ 0 ಡಿಗ್ರಿ ಆಗಿರುತ್ತದೆ ಅದು ನಾವು ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಪ್ರವಾಹವು I Vg ಇದು ಒಟ್ಟಿಗೆ ಸರಣಿಯ ಪ್ರತಿರೋಧವಾಗಿದೆ ಆದ್ದರಿಂದ R g RL j x g ಆದ್ದರಿಂದ ಇದು ನನ್ನ ಪ್ರಸ್ತುತ ಪ್ರಮಾಣ ಈಗ ಈಗ ಆದ್ದರಿಂದ ಇದು ಕೇವಲ ಹಿಡಿದಿರುತ್ತದೆ ಇದು ಕೊಟ್ಟಿರುವ ಫಾಸರ್ ಆಗಿದ್ದು ನಂತರ ನಾವು ಕೋನ 0 ಡಿಗ್ರಿ ಹಾಕುತ್ತೇವೆ ಏಕೆಂದರೆ Vg ನಾನು ಕೋನ 0 ಡಿಗ್ರಿ ಎಂದು ಹೇಳಿದೆ ಇದು ಫಾಸರ್ ಏಕೆಂದರೆ ನಾವು j ಅನ್ನು ಹಾಕಿದ್ದೇವೆ ಆದ್ದರಿಂದ ಇದು ಫಾಸರ್ ಪ್ರಮಾಣವು ಪ್ರಮಾಣವಲ್ಲ ಈಗ ಪ್ರಮಾಣವನ್ನು ತೆಗೆದುಕೊಂಡಾಗ ಸಂಪೂರ್ಣ ತೆಗೆದುಕೊಳ್ಳುತ್ತದೆ ಇದು Vg√R g RL2 x g 2 ಆದ್ದರಿಂದ ಇದು ಪ್ರಮಾಣವಾಗಿದೆ ಆದ್ದರಿಂದ ವಾಸ್ತವವಾಗಿ RL ನಾದ್ಯಂತ ಪವರ್ ಯಾವಾಗಲೂ RL ನಲ್ಲಿ ಯಾವಾಗಲೂ I 2 RLಪ್ರಮಾಣದಲ್ಲಿರುತ್ತದೆ ಆದ್ದರಿಂದ ಇದು Vg2 RLR g RL2 x g 2 ಆಗಿರಬಹುದು ಈಗ ಗರಿಷ್ಠ ಪವರ್ ವರ್ಗಾವಣೆ ಪ್ರಮೇಯಕ್ಕಾಗಿ d P d RL 0 ಅದನ್ನು 0 ಮಾಡಿ ಪರಿಹರಿಸಿದರೆRL2 ಸಿಗುತ್ತದೆ R g 2 x g 2 ಅನ್ನು ಪಡೆಯುತ್ತೇವೆ ಅಂದರೆ RL√R g 2 x g 2 ಮತ್ತು ಅದು Zg ನ ಪ್ರಮಾಣ ಏಕೆಂದರೆ Zg Zg ಗೆ r g j x g ನೀಡಲಾಗಿದೆ ಆದ್ದರಿಂದ ಅದರ ಪರಿಮಾಣ Zg √ ಇದು ಕ್ಯಾಪಿಟಲ್ R √R g 2 ಅದು ಕ್ಯಾಪಿಟಲ್ X ಇದು ಕ್ಯಾಪಿಟಲ್ X ಕ್ಯಾಪಿಟಲ್ X g 2 ಆದ್ದರಿಂದಲೇ RL√ ಕ್ಷಮಿಸಿ Zg ನ ಪ್ರಮಾಣ ಮತ್ತು ಡಿ ಸಿ ಗರಿಷ್ಠ ಪವರ್ ವರ್ಗಾವಣೆ ಪ್ರಮೇಯದಂತೆ x g 0 ಇದ್ದರೆ ಸ್ವಾಭಾವಿಕವಾಗಿ RL R g ಅಲ್ಲಿ ನಾವು ಮಾಡುತ್ತೇವೆ ಇದೇ ರೀತಿಯದ್ದಾಗಿದೆ ಆದ್ದರಿಂದ ಇದು ನಿಜವಾಗಿ ಇದರರ್ಥ ಈ ಸರ್ಕ್ಯೂಟ್ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಈ ರೀತಿಯ ಸರ್ಕ್ಯೂಟ್ RL √R g 2 j x g 2 ಮೋಡ್ g ಆಗಿರುತ್ತದೆ ಆದರೆ ಎಂದಿಗೂ RL R g ಆಗಿರಬಾರದು ಅದು√mod g √R g 2ಆಗಿರುತ್ತದೆ ಅದು modg √R g 2 x g 2 RL ಆಗಿರುತ್ತದೆ ಆದ್ದರಿಂದ ಇದು RL ಆದ್ದರಿಂದ ಈಗ ಕೇಸ್ 2 ಈ ಸಂದರ್ಭದಲ್ಲಿ ವೇರಿಯಬಲ್ ಪ್ರತಿರೋಧ ಮತ್ತು ವೇರಿಯಬಲ್ ರಿಯಾಕ್ಟನ್ಸ್ನೊಂದಿಗೆ ಆ ಪ್ರತಿರೋಧ ZL ಆದ್ದರಿಂದ ಇಲ್ಲಿಯೂ ಸಹ ಇದು ನನ್ನ Vg ಕೋನ 0 ಎಂದು ಕರೆಯುತ್ತೇವೆ ಕೋನವನ್ನು ಇಲ್ಲಿ ತೋರಿಸಲಾಗಿಲ್ಲ ಧ್ರುವೀಯತೆಯನ್ನು ಇಲ್ಲಿ ತೋರಿಸಲಾಗಿದೆ ಮತ್ತು ಇದು j x g R g j x g ಎಂದು ಭಾವಿಸೋಣ ಇದು v ನಂತಹ ಸಂಗತಿಯಾಗಿದೆ ಇದು ಪ್ರಸ್ತುತ I ಮತ್ತು ಈ ZL ವೇರಿಯಬಲ್ ಆಗಿದ್ದುRL ಮತ್ತು XL ಎರಡೂ ವೇರಿಯಬಲ್ ಆಗಿರುತ್ತವೆ ಆದ್ದರಿಂದಲೇ ಅದು ಇಲ್ಲಿ ನೀಡಲಾಗಿದೆ ಪ್ರತಿರೋಧ ZL ವೇರಿಯಬಲ್ ಪ್ರತಿರೋಧ ಮತ್ತು ವೇರಿಯಬಲ್ ರಿಯಾಕ್ಟರ್ ಎರಡೂ ವೇರಿಯಬಲ್ ಆದ್ದರಿಂದ ಪ್ರತಿರೋಧ ಮೌಲ್ಯವನ್ನು ನಾವು ಕಂಡುಹಿಡಿಯಬೇಕು ಆದ್ದರಿಂದ ಈಗ ಪ್ರಸ್ತುತ I Vg ನಂತರ ಸರಣಿ ಸರ್ಕ್ಯೂಟ್ನಂತೆ R g RL j x g j XL ಅನ್ನು ಸೇರಿಸಿ ಆದ್ದರಿಂದ ಇದು ನನ್ನ ವಿಷಯ ಆದ್ದರಿಂದ ಪ್ರವಾಹದ ಪ್ರಮಾಣ ಎಂದು ನಾನು ಇಲ್ಲಿ ಕರೆಯುತ್ತೇನೆ ಇಲ್ಲಿ ಈ ವಿಷಯವಿದೆ ಇದು ಇರಬಾರದು ಆದ್ದರಿಂದ ಇದು vg ಯಾವುದನ್ನು ಕರೆಯುತ್ತೇವೆಯೋ ಈ ಕೋನವನ್ನು 0 ಅನ್ನು ಹಾಕಬಹುದು ಆದ್ದರಿಂದ IVg√R g 2 RL2 x g XL2 ನ ಪ್ರಮಾಣ ಈಗ P I2 RLVg2 RL R g RL2 x g XL2 ಇದು ಸಮೀಕರಣ 1 ಆಗಿದೆ ಆದ್ದರಿಂದ ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಇದು 2ಅಲ್ಲ ಇಲ್ಲಿ ಇದು ಚೆನ್ನಾಗಿ ಇದೆ ಇಲ್ಲಿ ನಾನು ಮರೆತಿದ್ದೇನೆ ಆದ್ದರಿಂದ ಇದು Vg ಇದು ಅಲ್ಲ 1 ಇದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಈಗ ಸಮೀಕರಣ 1 ರಲ್ಲಿನ RL ಈ ಸಮೀಕರಣವನ್ನು ಸ್ಥಿರವಾಗಿ ಹಿಡಿದಿದ್ದರೆ ನಾವು ಅದರಲ್ಲಿ ನಿಗದಿಪಡಿಸಿದ RL ಅನ್ನು RL ಸ್ಥಿರವಾಗಿದೆ ಎಂದು ಹೇಳೋಣ X g XL ಇದ್ದಾಗ P ನ ಮೌಲ್ಯವು ಗರಿಷ್ಠವಾಗಿರುತ್ತದೆ ಆದ್ದರಿಂದ x g XL ಅಂದರೆ x g XL 0 ಎಂದು ಆದ್ದರಿಂದ ಈ ಪದವು ಕಣ್ಮರೆಯಾಗುತ್ತದೆ ಆದ್ದರಿಂದ RLಅನ್ನು ಸ್ಥಿರವಾಗಿರಿಸಿದರೆ ಪವರ್ ಗರಿಷ್ಠವಾಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ P ಯ ಮೌಲ್ಯವು ಗರಿಷ್ಠವಾಗಿರುತ್ತದೆ ಏಕೆಂದರೆ x g XL x g XL ಎಂದರೆ x g x g XL0 ಅಂದರೆ ಈ ಪದವು ಇರುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಅದು Vg 2RLR g RL2 ಆಗಿರುತ್ತದೆ RL ಅನ್ನು ಸ್ಥಿರವಾಗಿ ಹಿಡಿದಿದ್ದರೆ ಇದರರ್ಥ ಸಮೀಕರಣವು Vg2 ಇದು vg 2 RLR g RL2 ಇದು ಸಮೀಕರಣ 2 ಆಗಿದೆ ಈಗ ಡಿಸಿ ಸರ್ಕ್ಯೂಟ್ RL ಲ್ಲಿ RL ವೇರಿಯಬಲ್ ಎಂದು ಪರಿಗಣಿಸಿ ಪ್ರಕರಣ 1 ರಲ್ಲಿ ತೋರಿಸಿರುವಂತೆ RL R g ಆಗಿರುವಾಗ ಗರಿಷ್ಠ ಪವರನ್ನು ಲೋಡ್ಗೆ ತಲುಪಿಸಲಾಗುತ್ತದೆ ಮೊದಲ ಪ್ರಕರಣಕ್ಕೆ X gf0ಮತ್ತು RLR g ಎಂದು ಸಹ ಹೇಳಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನಾವು ಅದನ್ನು XL ಎಂದು ಕರೆಯುತ್ತೇವೆ ಆದ್ದರಿಂದ ಗರಿಷ್ಠ ಪವರನ್ನು RLR g ಲೋಡ್ಗೆ ತಲುಪಿಸಲಾಗುತ್ತದೆ ಒಂದು ವೇಳೆ RLR g ಮತ್ತು XL X g ನಂತರ ZLRL j XL ಇಲ್ಲಿ ಸರ್ಕ್ಯೂಟ್ ಆಗಿದೆ ZLRL j XL ಮತ್ತು ಪ್ರಮೇಯದ ಗರಿಷ್ಠ ಭಾಗಕ್ಕೆ XL x g ಅನ್ನು ಇಲ್ಲಿ ಇರಿಸಿ ಆದ್ದರಿಂದ ಇಲ್ಲಿ ನಾವು ಆ XL X g ನಂತರ ZLR g j x g ನಂತರ ZLZg conjugate ಏಕೆಂದರೆ Zg ವಾಸ್ತವವಾಗಿ R g j x g ಆದ್ದರಿಂದ Zg conjugate R g j x g ಅದಕ್ಕಾಗಿಯೇ ಗರಿಷ್ಠ ಪವರ್ ವರ್ಗಾವಣೆ ಪ್ರಮೇಯಕ್ಕಾಗಿ RL ಮತ್ತು XL ಎರಡೂ ನಾವು ವೇರಿಯಬಲ್ ಎಂದು ಕರೆಯುವಾಗ ಗರಿಷ್ಠ ಪವರ್ ವರ್ಗಾವಣೆಯ ಗರಿಷ್ಠ ಪವರ್ ವರ್ಗಾವಣೆಯ ಸ್ಥಿತಿ ZLZg conjugate ಇನ್ನೊಂದು ಪ್ರಕರಣ 3 ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ZL ಇದೆ ಅಲ್ಲಿ XL ಸ್ಥಿರವಾಗಿದೆ ಆದರೆ RL ವೇರಿಯಬಲ್ ಆಗಿದೆ ಇದು ಈ ರೀತಿ ಪ್ರಕರಣ 3 ಆದ್ದರಿಂದ ಆ ಸಂದರ್ಭದಲ್ಲಿ ದಯವಿಟ್ಟು ಅದನ್ನು ಮಾಡಿ ಆದ್ದರಿಂದ ಆ ಸಂದರ್ಭದಲ್ಲಿ ಇದನ್ನು ನೇರವಾಗಿ ಸೇರಿಸಿ R g j x g XL ಅನ್ನು ಪಡೆಯುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು RL ಸಂಪೂರ್ಣ Zg j XL ಆಗುತ್ತದೆ ಆದ್ದರಿಂದR g j x g X ಆಗಿರುತ್ತದೆ ಇದು ಸ್ವಯಂ ಮಾಡಬಹುದು ಆದ್ದರಿಂದ ನನ್ನ RL ಗರಿಷ್ಠ ಪವರ್ ವರ್ಗಾವಣೆ ಪ್ರಮೇಯವಾಗಿರುತ್ತದೆ ಅದು R g 2 X g ಆಗಿರುತ್ತದೆ ಇದು ಬಂಡವಾಳವನ್ನು ತೆಗೆದುಕೊಳ್ಳಲಾಗಿದೆ ಎಂಬುದು ಇದು 2 ರ ವಿಷಯವಲ್ಲ ಇದು ಗರಿಷ್ಠ ವರ್ಗಾವಣೆಗೆ ನೇರವಾಗಿ ನಾವು ಈ ರೀತಿ ಬರೆಯುತ್ತಿದ್ದೇವೆ ಇದು ಈ ವಿಷಯ ಮತ್ತು ಈ ವಿಷಯ ಆದ್ದರಿಂದ ಇದು R g j x g XL ಆಗಿರುತ್ತದೆ ಆದ್ದರಿಂದ ಈ ಮೂರು ಪ್ರಕರಣಗಳು ಆದ್ದರಿಂದ ಈಗ ಈ ವಿಷಯದೊಂದಿಗೆ ನಾವು ತೆಗೆದುಕೊಳ್ಳುತ್ತೇವೆ ಕೆಲವು ಸರಳ ಸರಳ ಉದಾಹರಣೆ ಮೂರು ನಾಲ್ಕು ಉದಾಹರಣೆ ಫಿಗರ್ 1 ರ ಸರ್ಕ್ಯೂಟ್ನಲ್ಲಿ ಇದು ನಾನು ತೋರಿಸುವ ಫಿಗರ್ 1 ಎಂದು ಭಾವಿಸೋಣ ಲೋಡ್ ZL ಶುದ್ಧ ಪ್ರತಿರೋಧ RLಅನ್ನು ಹೊಂದಿರುತ್ತದೆ ಮೂಲವು ಗರಿಷ್ಠವಾಗಿ ನೀಡುವ RLನ ಮೌಲ್ಯವನ್ನು ಹುಡುಕಿ ಅದು ಈ ಗರಿಷ್ಠ ವಿದ್ಯುತ್ ಶಕ್ತಿಯನ್ನು ಬಳಸುತ್ತಿದೆ ಆದ್ದರಿಂದಲೋಡ್ಗೆ ಗರಿಷ್ಠ ಶಕ್ತಿ ಗರಿಷ್ಠ ಶಕ್ತಿಯ P ಮೌಲ್ಯವನ್ನು ಸಹ ನಿರ್ಧರಿಸಿ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತದೆ ಆದ್ದರಿಂದ ಇದು ಸರ್ಕ್ಯೂಟ್ ನೀಡಲಾಗಿದೆ ಇದು 10 j 20 Ω ಮತ್ತು ಇದು ZL ಗೆ RLಅನ್ನು ನೀಡಲಾಗುತ್ತದೆ ಅಂದರೆ ಇದು ಮೂಲತಃ ಸರಳವಾಗಿ RL ಆಗಿದೆ ಮತ್ತು ಇದು ಮಾಡ್ 50 ಕೋನ 0 ವೋಲ್ಟ್ ಆಗಿದೆ ಆದ್ದರಿಂದ ನಮಗೆ RLಮಾಡ್ Zg ಎಂದು ತಿಳಿದಿದೆ ಆದ್ದರಿಂದ ಇದು ಮಾಡ್ 10 j 20 ಆಗಿರುತ್ತದೆ ಆದ್ದರಿಂದ 22 4 Ω ಅದು ಬರುತ್ತದೆ ಆದ್ದರಿಂದ I Vg ಅದನ್ನೇ ನಾವು Zg RL ಎಂದು ಕರೆಯುತ್ತೇವೆ ಆದ್ದರಿಂದ Zg 10 2j 20 ಮತ್ತು RL ನಮಗೆ 22 4 ಸಿಕ್ಕಿತು ಆದ್ದರಿಂದ ಇದು 1 31 ಕೋನ 31 7 ಡಿಗ್ರಿ ಆಂಪಿಯರ್ ಆಗಿರುತ್ತದೆ ಆದ್ದರಿಂದ PI 2 R ಆದ್ದರಿಂದ 1 31 2 RL22 4 ಆದ್ದರಿಂದ ಇದು 38 5 ವ್ಯಾಟ್ ಆಗಿದೆ ಇದು ತುಂಬಾ ಸರಳವಾದ ಸಮಸ್ಯೆ ಬಹಳ ಸರಳ ಸಮಸ್ಯೆ ಅಂತೆಯೇ ಉದಾಹರಣೆ 2 ಈ ಸಂದರ್ಭದಲ್ಲಿ ZLR j XL ನೊಂದಿಗೆ ಉದಾಹರಣೆ 1 ಅನ್ನು ಪುನರಾವರ್ತಿಸಿ RL ಮತ್ತು XL ಎರಡೂ ಅಸ್ಥಿರಗಳಾಗಿವೆ ಅಂದರೆ Z RL j XL ಸೇರಿಸಿದಾಗ ಈ ಉದಾಹರಣೆಯನ್ನು ಪುನರಾವರ್ತಿಸಿ ಮತ್ತು ಎಲ್ಲಾ ಡೇಟಾ ಒಂದೇ ಆಗಿರುತ್ತದೆ ಎಲ್ಲಾ ಡೇಟಾ ಒಂದೇ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನು ಮಾಡಬಹುದೆಂದರೆ ಈ ಒಂದು RL ಮತ್ತು XL ಎರಡೂ ವೇರಿಯಬಲ್ ಎಂದು ನಮಗೆ ತಿಳಿದಿರುವ ಒಟ್ಟು ಪ್ರತಿರೋಧ ಆದ್ದರಿಂದ ನನ್ನZg 10 j 20 ಮತ್ತು j 20 ಆಗಿತ್ತು ಆದ್ದರಿಂದ ZLZg ಸಂಯುಕ್ತವು 10 j 20 ಆಗಿರುತ್ತದೆ ಈ ರೀತಿಯಾಗಿ ನಾವು ನಮ್ಮ ಸಿದ್ಧಾಂತದಲ್ಲಿ ನೋಡಿದ್ದೇವೆ ಒಟ್ಟು ಪ್ರತಿರೋಧವು Zg ZL Zg 10 j 20 ಮತ್ತು ZL 10 j 20 ಆಗಿರುತ್ತದೆ ಆದ್ದರಿಂದ j 20 j 20 ರದ್ದಾಗುತ್ತದೆ ಅದು 20 Ω ಆಗಿರುತ್ತದೆ ಆದ್ದರಿಂದ I 50 ಕೋನ 0 ಡಿಗ್ರಿ Z T ಆಗಿರುತ್ತದೆ ಅದು 20 ಮಾತ್ರ ಆದ್ದರಿಂದ ಅದು 2 5 ಕೋನ 0 ಡಿಗ್ರಿ ಆಂಪಿಯರ್ ಆಗಿರುತ್ತದೆ ಮತ್ತುPI2 R ಅದಕ್ಕಾಗಿಯೇ I 2 25 2 ಮತ್ತು ಇದು 10 ಆಗಿದೆ ಆದ್ದರಿಂದ ಅದು RL 10Ω ಆಗಿರುತ್ತದೆ ಅದು 62 5 ವ್ಯಾಟ್ ಆಗಿರುತ್ತದೆ ಆದ್ದರಿಂದ ಈ ಸ್ಥಿತಿಯ ಪುನರಾವರ್ತನೆ ಮಾತ್ರ ಅದನ್ನು ನೆನಪಿನಲ್ಲಿಡಿ ನಂತರ ಎಲ್ಲವೂ ಸರಳವಾಗಿರುತ್ತದೆ ಆದ್ದರಿಂದ ಈಗ ಈ ಫಿಗರ್ 2 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ಮತ್ತೊಂದು ವಿಷಯ ಇದು ಫಿಗರ್ 2 ಆಗಿದೆ ಪ್ರತಿರೋಧ R g ವೇರಿಯಬಲ್ ಅಂದರೆ ಈ ಪ್ರತಿರೋಧ R g 2 ಮತ್ತು 55 Ω ನಡುವೆ ವ್ಯತ್ಯಾಸಗೊಳ್ಳುತ್ತದೆ ಅಂದರೆ R g ವಾಸ್ತವವಾಗಿ ಇದರ ಅರ್ಥ ಈ ರೀತಿ ಬರೆದರೆ ಇದರರ್ಥ R g ಈ ಎರಡರ ನಡುವೆ ಮತ್ತು 55 Ω ನಡುವೆ ಇರುತ್ತದೆ ನಂತರ R g ನ ಯಾವ ಮೌಲ್ಯವು ಟರ್ಮಿನಲ್ ಎಬಿ ಉದ್ದಕ್ಕೂ ಗರಿಷ್ಠ ಪವರ್ ವರ್ಗಾವಣೆಗೆ ಕಾರಣವಾಗುತ್ತದೆ ಇದು ನನ್ನ ಟರ್ಮಿನಲ್ ಎ ಮತ್ತು ಇದು ನನ್ನ ಬಿ ಮತ್ತು ಇದು ನನ್ನ R g ವೇರಿಯಬಲ್ ಆರ್ಎಲ್ 10 Ω ಇದು ನನ್ನ X g 5Ω ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ವೋಲ್ಟೇಜ್ಗೆ 10 ಕೋನ 0 ನೀಡಲಾಗುತ್ತದೆ ಫಿಗರ್ 3 ರಲ್ಲಿ ತೋರಿಸಿರುವ ನೆಟ್ವರ್ಕ್ನಲ್ಲಿ AB ಟರ್ಮಿನಲ್ಗಳಾದ್ಯಂತ ಸಂಪರ್ಕಗೊಂಡಿರುವ ಲೋಡ್ ವೇರಿಯಬಲ್ ಪ್ರತಿರೋಧ RL ಅನ್ನು ಹೊಂದಿರುತ್ತದೆ RL ಮತ್ತು ಮತ್ತು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ XC ಆದ್ದರಿಂದ ಮತ್ತು ಇದು 2 Ω ನಡುವೆ ವ್ಯತ್ಯಾಸಗೊಳ್ಳುತ್ತದೆ Ω ಕ್ಷಮಿಸಿ ಇದು ಒಂದು ನಿಮಿಷ ಇದು ಕೇವಲ ಒಂದು ನಿಮಿಷದಲ್ಲಿ ಈ ಸಮಸ್ಯೆ ಕ್ಷಮಿಸಿ ಈ ಸಮಸ್ಯೆ ಕ್ಷಮಿಸಿ ಈ ಸಮಸ್ಯೆಯನ್ನು ನಿಜವಾಗಿ ನಾನು ಪರಿಹರಿಸಿಲ್ಲ ಇದನ್ನು ಕಂಡುಹಿಡಿಯಬೇಕು ಇದನ್ನು ಕಂಡುಹಿಡಿಯಬೇಕು ಈ ಸಮಸ್ಯೆ ವಾಸ್ತವವಾಗಿ ಇದನ್ನು ಇಲ್ಲಿ ಪರಿಹರಿಸಲಾಗಿಲ್ಲ ಎಂದು ಕಂಡುಕೊಳ್ಳುತ್ತದೆ ಆದ್ದರಿಂದ ಇದು ಇದಕ್ಕಾಗಿ ಒಂದು exercise ಆಗಿದೆ ಆದ್ದರಿಂದ ಈಗ ಮುಂದಿನ ಸಮಸ್ಯೆ ಉದಾಹರಣೆ ಉತ್ತರವನ್ನು ಇಲ್ಲಿ ನೀಡಲಾಗಿಲ್ಲ ಉತ್ತರವನ್ನು ಇಲ್ಲಿ ನೀಡಲಾಗಿಲ್ಲ ಆದ್ದರಿಂದ ಇದು ನಿಜವಾಗಿ ಅದನ್ನು ಪರಿಹರಿಸಲು ನಾನು ಅದನ್ನು ಇಲ್ಲಿ ಪರಿಹರಿಸಿಲ್ಲ ವಾಸ್ತವವಾಗಿ ಪರಿಹರಿಸಿ ಆದರೆ ನಾನು ಅದನ್ನು ಇಲ್ಲಿ ಇರಿಸಲಿಲ್ಲ ಅದನ್ನು ಪರಿಹರಿಸಿ ಈಗ ಫಿಗರ್ 3 ರಲ್ಲಿ ತೋರಿಸಿರುವ ನೆಟ್ವರ್ಕ್ನಲ್ಲಿ ಉದಾಹರಣೆ 4 ಟರ್ಮಿನಲ್ AB ಯಲ್ಲಿ ಸಂಪರ್ಕಗೊಂಡಿರುವ ಲೋಡ್ ವೇರಿಯಬಲ್ ರೆಸಿಸ್ಟೆನ್ಸ್ RL ಅನ್ನು ಹೊಂದಿರುತ್ತದೆ ಮತ್ತು ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ XC 2 Ω ಮತ್ತು 8 Ω ನಡುವಿನ ವೇರಿಯೇಬಲ್ ಎಂದು ತೋರಿಸುತ್ತದೆ RL ಮತ್ತು XCಯ ಮೌಲ್ಯವನ್ನು ನಿರ್ಧರಿಸಿ ಇದರ ಪರಿಣಾಮವಾಗಿ ಗರಿಷ್ಠ ಪವರ್ ವರ್ಗಾವಣೆಯು ಲೋಡ್ಗೆ ತಲುಪಿಸುವ ಗರಿಷ್ಠ ಪವರ್ P ಅನ್ನು ಲೆಕ್ಕಹಾಕಬೇಕಾಗುತ್ತದೆ ನಾವು ಇಲ್ಲಿ ಬರೆದದ್ದು ಸಮಸ್ಯೆ ಇದು ಮತ್ತು ಇದು ಸರ್ಕ್ಯೂಟ್ ಇದು ವೋಲ್ಟೇಜ್ 50 ಕೋನ 45 ಡಿಗ್ರಿ ಇದು 3 Ω ಇದು j XC ವೇರಿಯಬಲ್ ಮತ್ತು ಇದು RL j XC ಮತ್ತುRL ವೇರಿಯಬಲ್ ಮತ್ತು ಇದು 2 Ω j 10 is ಆಗಿದೆ ಎಂದರೆ ನಾವು ಡಿಸಿ ಸರ್ಕ್ಯೂಟ್ಗಾಗಿ ಪರಿಹರಿಸಿದ್ದೇವೆ ಆದ್ದರಿಂದ v ಆದ್ದರಿಂದ ಇದು ಪ್ರಸ್ತುತ I

ಆದ್ದರಿಂದ ಒಮ್ಮೆ ಪ್ರವಾಹವನ್ನು ಪಡೆಯಿರಿ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ನಾನು ಮತ್ತೆ ಸರ್ಕ್ಯೂಟ್ ಅನ್ನು ಬರೆಯುವುದಿಲ್ಲ ಆದ್ದರಿಂದ ಇದು ನನ್ನ VAB ಇದು ನನ್ನ v

ಹಾಗಾಗಿ ಅದನ್ನು ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಇದು ನನ್ನದು 2 64 j 0 ನಂತರ ಸಮಾನ ಸರ್ಕ್ಯೂಟ್ ಈ V ಆದ್ದರಿಂದ ಇದು ಕಾಂಚು ಗೇಟ್ ಆಗಿರುತ್ತದೆ ಆದ್ದರಿಂದ ಇದು 2 64 j 7 2 Ω ಆಗಿರುತ್ತದೆ ಆದರೆ ಈಗ XC 2 Ω ಮತ್ತು 8 Ω ನಡುವೆ ಹೊಂದಾಣಿಕೆ ಆಗಿದೆ ಆದ್ದರಿಂದ XC ಯ ಹತ್ತಿರದ ಮೌಲ್ಯವು 2 Ω ಆಗಿದೆ ಏಕೆಂದರೆ ನಮಗೆ ನಿಜವಾಗಿ 0 72 ಬರುತ್ತದೆ ಅದು 0 72 ಆದರೆ XC 2 ಮತ್ತು 8 Ω ನಡುವೆ ಮಾತ್ರ ವ್ಯತ್ಯಾಸಗೊಳ್ಳುತ್ತದೆ ಆದ್ದರಿಂದ ಹತ್ತಿರದ ಮೌಲ್ಯವು 2 Ω ಮಾತ್ರ ಏಕೆಂದರೆ ಅದು 0 7 ಆಗಿರುತ್ತದೆ ಆದ್ದರಿಂದ ಹತ್ತಿರದ ಮೌಲ್ಯವು 2 Ω ಆದ್ದರಿಂದ XC ಯನ್ನು 2Ω ಎಂದು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ RLmod Zg j XC ಈಗಾಗಲೇ ಇದನ್ನು ಮಾಡಿದೆ RL ಮತ್ತುXL ವೇರಿಯಬಲ್ ಎಂಬುದನ್ನು ಮರೆತುಬಿಡಿ ಆದ್ದರಿಂದ ಈ ಸಂದರ್ಭದಲ್ಲಿ ಅದು 2 64 j 7 2 j XC ತೆಗೆದುಕೊಂಡ 2 Ω ಆಗಿರುತ್ತದೆ ಆದ್ದರಿಂದ ನನ್ನ RL 2 93 Ω ಆಗುತ್ತದೆ ಆದ್ದರಿಂದ Z T T ಆಗುತ್ತದೆ 2 ಮತ್ತು 8 ರ ನಡುವೆ XC ಆದ್ದರಿಂದ ನಾನು ಈಗ Z T ಈ ಮೌಲ್ಯವನ್ನು ಪಡೆದುಕೊಂಡಿದ್ದೇನೆ ಈ ಮೌಲ್ಯವನ್ನು ಪಡೆದುಕೊಂಡ ನಂತರ I ಇದನ್ನು ಪಡೆಯಿರಿ Z T 8 ಕೋನ 73 3 ಡಿಗ್ರಿ ಆಂಪಿಯರ್ ಅನ್ನು ಪಡೆಯುತ್ತದೆ ಮತ್ತು ಪವರ್ 8 2 ಇಂಟು 2 93 ಅಂದರೆ 187 5 ವ್ಯಾಟ್